ನಾವು ಸರಳ 2 ಶಾಖೆಯ circuit ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು RL RL ಆಗಿದ್ದು ಅದು ಒಂದು ಇಂಡಕ್ಟಿವ್ ಶಾಖೆಯಾಗಿದೆ ಮತ್ತು ಇದು ಒಂದು ಕೆಪ್ಯಾಸಿಟಿವ್ ಶಾಖೆಯಾಗಿದೆ ಆದ್ದರಿಂದ ಇದು ಆರ್ ಎಲ್ ಎಲ್ ಒ ಮೇಘ ಮತ್ತು ಇದು ಆರ್ ಸಿ ಎಕ್ಸಿ ಆಗಿದೆ ಆದ್ದರಿಂದ ಇದು ಸಮಾನಾಂತರ ರೆಸೋನನ್ಸ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ Y ಎಂಬುದು ಅಡ್ಮಿಟನ್ಸ್ ಆದ್ದರಿಂದ Y Y ಅಡ್ಮಿಟನ್ಸ್YL YC ಆದ್ದರಿಂದ YLಇಂಡಕ್ಟಿವ್ ಸರ್ಕ್ಯೂಟ್ ನ ಅಡ್ಮಿಟ್ ಆಗಿದೆ ಆದ್ದರಿಂದ ಇದು 1RL j XL ಮತ್ತು 1RC j XC ಆದ್ದರಿಂದ ಈಗ ಇದು ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಇದನ್ನು RL ಇಂದ ಗುಣಾಕಾರ ಮಾಡಿ ಈ ಪದ ವನ್ನು RL j XL ನಾವು ಗುಣಿಸು ತ್ತೇವೆ ಅಂದರೆ ಇದು RL j XL ಅನ್ನು RL XLಭಾಗಕಾರ ಮತ್ತುRL j XL ಅನ್ನು ಗುಣಾಕಾರ ಮಾಡಲಾಗಿದೆ ಆದ್ದರಿಂದ RL2 j 2 XL2 ಆದರೆ j 2ಇದು 1 ಆಗಿದೆ ಆದ್ದರಿಂದ ಅದು RL2 XL2ಆಗುತ್ತದೆ ಆದ್ದರಿಂದ ಇಲ್ಲಿ ಅದು XLRL2 XL2 ಕಾಲ್ಪನಿಕ ಸೈಡ್ ಆದುದರಿಂದ ಇದು ವಾಸ್ತವವಾಗಿ ಈ 2 ನೈಜ ಭಾಗ ಗಳಾಗಿವೆ ಆದ್ದರಿಂದ ನೈಜ ಭಾಗವು RLRL2 XL2 ಕಾಲ್ಪನಿಕ ಭಾಗವು XLRL XL2 ಆಗಿದೆ ಆದ್ದರಿಂದ ಇದು XLRL XL2ಆಗಿದೆ ಅದೇ ರೀತಿ RC j XC ನ್ಯೂ ಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನು RC j XC ಇಂದ ಗುಣಾಕಾರ ಮಾಡಲಾಗಿದೆ ಆದ್ದರಿಂದ ನೈಜ ಭಾಗವು ಇಲ್ಲಿದೆ ಮತ್ತು ಕಾಲ್ಪನಿಕ ಭಾಗವು ಇಲ್ಲಿದೆ ಇದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಇದರ ಅರ್ಥ ಏನೆಂದರೆ ಸಂಕೀರ್ಣ ಅಡ್ಮಿಟನ್ಸ್ ಸಂಖ್ಯೆಯಲ್ಲಿ ಇದ್ದಾಗ ಸರ್ಕ್ಯೂಟ್ resonance ನಲ್ಲಿರುತ್ತದೆ ಇದರ ಅರ್ಥ ಈ ಕಾಲ್ಪನಿಕ ಭಾಗವನ್ನು ನಾವು ಸೊನ್ನೆಗೆ ಹೊಂದಿದ್ದೇವೆ ನಾವು ಹೊಂದಿಸಿದ ಭಾಗವು ಸೊನ್ನೆ ಆಗಿರುತ್ತದೆ ಹಾಗೆ ಮಾಡಿದರೆ ಅದು XCRC2 XC2 XLRL2 XL2 ಆಗುತ್ತದೆ ಇದು ವಾಸ್ತವವಾಗಿ ω ಇದು ω ω ω0 resonance ಆವರ್ತನ ದಲ್ಲಿದೆ ಅದಕ್ಕಾಗಿಯೇ ನಾವು ಅದನ್ನು XL L ω ಮಾಡುವಗಲ್ಲೆಲ್ಲಾ Lω0 ಮತ್ತು XC 1ω C ಅಂದರೆ1ω0 c ಆಗಿರುತ್ತದೆ ಆದ್ದರಿಂದ ಇದು ಇಲ್ಲಿ XL L ω0 ಮತ್ತುXC 1ω ಅಂದರೆ ω0 C ಎಂದು ಸರಳಿಕರಿಸೋಣ ಈಗ ನಾನು ಸ್ಪಷ್ಟೀಕರಿಸುತ್ತೇನೆ ಆದ್ದರಿಂದ ಈ ರೀತಿ ಸರಳೀಕರಿಸಿ ಅದು ಎಲ್ಲವನ್ನೂ ಕ್ರಾಸ್ ಕುಣಿಸಿ ಮತ್ತು ನಂತರ ಸಮೀಕರಣದಲ್ಲಿ ಹಾಕಿ ಆದ್ದರಿಂದ ಸಮೀಕರಣದಲ್ಲಿನ ಈ 5 ಪ್ರಮಾಣಗಳ ಪ್ರಮಾಣಗಳಲ್ಲಿ ಪ್ರತಿಯೊಂದನ್ನು ಅನುರಣನ ಪಡೆಯಲು ಅಸ್ಥಿರಗಳಾಗಿವೆ 5 ಅಸ್ಥಿರಗಳಿವೆ ಅದರಲ್ಲಿ ಒಂದು ω0 ಆಗಿದೆ ನಂತರ C ನಂತರ RL ನಂತರ RC ನಂತರ L ಆದ್ದರಿಂದ 5 ಅಸ್ಥಿರಗಳಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಸಮೀಕರಣ 2 ರಲ್ಲಿನ 5 ಪ್ರಮಾಣಗಳಲ್ಲಿ ಒಂದಾಗಿದೆ ಆದ್ದರಿಂದ ಇದು ಸಮೀಕರಣ 2 ಇದು ಸಮೀಕರಣ ಎರಡನ್ನು resonance ಪಡೆಯಲು ಅಸ್ಥಿರ ಮಾಡಬಹುದು ಈಗ ಸಮೀಕರಣ 1 ಅನ್ನು ಪರಿಹರಿಸುವುದು ಇದರರ್ಥ ಸಮೀಕರಣ 1 ಅಥವಾ ಸಮೀಕರಣ 2 ಎಂದು ಹೇಳುವ ಬದಲು ಸಮೀಕರಣ 2 ರಿಂದ ಸಮೀಕರಣ 1 ನಮಗೆಸಮೀಕರಣ 2 ದೊರೆತಿದೆ ಎಂದು ಹೇಳಬಹುದು ಆದ್ದರಿಂದ ನಮಗೆ ω0 ಸಿಗುತ್ತದೆ ಈ ಸಮೀಕರಣದಿಂದ ಏನು ಮಾಡಬೇಕೆಂದು ಕೇಳಿದರೆ ಸಮೀಕರಣ ಎರಡರಿಂದ ω0 ಕಂಡುಹಿಡಿಯೋಣ ಗಣಿತದ ಜಿಮ್ನಾಸ್ಟಿಕ್ ಅನ್ನು ಸ್ವಲ್ಪ ಮಾಡಿ ಮತ್ತು ನಂತರ ಅದರಿಂದ ಸರಳೀಕರಿಸಿ ಮತ್ತು ನಂತರ ω0 1√LC ಮಾಡಿ ನಂತರ √ RL2 L C RC2 L Cಮಾಡಿ ಈ ಸಮೀಕರಣ 2 ರಿಂದ ಹೀಗೆ ಅಭಿವ್ಯಕ್ತಿ ನೀಡಿದ್ದೇನೆ ಆದ್ದರಿಂದ ಅದು1√LC ಅದು√ RL2 LC ಅನ್ನುRC2 LC ಇಂದ ಭಾಗಿಸಿ ಈಗ ಸರಣಿ ಸರ್ಕಿಟ್ ಗಾಗಿ ಸರ್ಕಿಟ್ ಲೂಪ್ ಆಗಿರುತ್ತದೆ ಈ ಉಪ ಸರಣಿ ಸರ್ಕ್ಯೂಟ್ ω0 ಕೇವಲ 1√ LC ಮಾತ್ರ ಆದರೆ ಸಮಾಂತರ ಸರ್ಕಿಟ್ ಆದ್ದರಿಂದ ಸರಣಿ RLC ಸರ್ಕ್ಯೂಟ್ ಗಾಗಿ ನಾವು ಸಮಾನಾಂತರ ಸರ್ಕ್ಯೂಟ್ ಗಾಗಿ1√ hLC ಎನ್ನು ನೋಡಿದ್ದೇವೆ ಒಂದು ಅಂಶವನ್ನು ಗಣಿಸಲಾಗುತ್ತದೆ ಮತ್ತು ಇದು ಈ ಅಂಶವಾಗಿದೆ ಆದ್ದರಿಂದ ಈಗ resonance ಸಂಭವಿಸಿದಾಗ ಅನುರಣನದ ಒಂದು ಷರತ್ತು ಎಂದರೆ RL ಏಕೆಂದರೆ 2√ ಪದವು √ ಅಡಿಯಲ್ಲಿರುತ್ತದೆ √ ಈ ಪದವು ಸಕಾರಾತ್ಮಕವಾಗಿರಬೇಕು ಆದ್ದರಿಂದ ಒಂದು ಷರತ್ತುRL RC 0 ಆಗಿರಬೇಕು ಕ್ಷಮಿಸಿ RL RCಅದು 0 ಆಗಿರಬೇಕು ಇನ್ನೊಂದು ವಿಷಯವೆಂದರೆ RC2 L C ಸಹ 0 ಇದು resonance ಗೆ ಒಂದು ಷರತ್ತು ಆದ್ದರಿಂದ ನಾವು ಕೆಲವು ಮೌಲ್ಯವನ್ನು ಪಡೆಯುತ್ತೇವೆ ಏಕೆಂದರೆ ಇದು ಸಕಾರಾತ್ಮಕವಾಗಿರಬೇಕು ಏಕೆಂದರೆ ಇದು ಸಕಾರಾತ್ಮಕವಾಗಿರಬೇಕು ಅಥವಾ ಇದು ನಕಾರಾತ್ಮಕವಾಗಿರಬೇಕು ಇದು ಋಣಾತ್ಮಕವಾಗಿರಬೇಕು ಉದಾಹರಣೆಗೆ RL2 L C 0 ಮತ್ತು RC2 L C 0 ಎರಡೂ ಋಣಾತ್ಮಕವಾಗಿದ್ದರೆ ಅದು ಧನಾತ್ಮಕವಾಗಿರುತ್ತದೆ ನಂತರ resonance ಆವರ್ತನದ ಕೆಲವು ಮೌಲ್ಯವನ್ನು ಪಡೆಯುತ್ತೇವೆ ಆದರೆ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದರೆ ಅದು ಸಂಭವಿಸಿದಲ್ಲಿRL2 RC2 L C ಈ ಸ್ಥಿತಿಯು ಸಂಭವಿಸಿದಲ್ಲಿ ಅದು ಎಲ್ಲಾ ಆವರ್ತನಗಳಲ್ಲಿ resonate ಆಗುತ್ತದೆ ಆದ್ದರಿಂದ ಈಗ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಇದು r ಅಂದರೆ ಎರಡು ಶಾಖೆಯ ಸಮಾನಾಂತರ ಸರ್ಕ್ಯೂಟ್ನ ಅನುರಣನ ಆವರ್ತನ ω0 ಇದು ಒಂದು ಷರತ್ತು ಈ ಅಂಶವನ್ನು ಗುಣಿಸಿದಾಗ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ 1 √LC ಆಗಿದ್ದರೆ ಆದರೆ ಈ ಅಂಶದೊಂದಿಗೆ ಇದನ್ನು ಗುಣಿಸಿದಾಗ ಇವುಗಳನ್ನು ಗುಣಿಸಲಾಗುತ್ತದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಈಗ ಪ್ರತಿಧ್ವನಿಸುವ ಸ್ಥಿತಿಗೆ ನಾನು RL2 L C 0 ಮತ್ತು RC2 L C 0 ಎರಡೂ ಸಕಾರಾತ್ಮಕವಾಗಿರಬೇಕು ಎಂದು ಹೇಳಿದೆ ಅಂದರೆ RL2 LC ಮತ್ತು RC2ಕ್ಷಮಿಸಿ L C ಮತ್ತು RC2 L C ಅಥವಾ RL2 L C 0 ಅಂದರೆ RL2 L C ಅದೇ ರೀತಿ RC2 L C 0 ಅಂದರೆ RC2 L C ಆದ್ದರಿಂದ ಈ ರೀತಿಯ ಪ್ರತಿಧ್ವನಿಸುವಿಕೆಯು ಸಂಭವಿಸುತ್ತದೆ ಆದರೆ RL2 ಅಂದರೆ RC2 L C ಎಂದಾಗ ಸರ್ಕ್ಯೂಟ್ ಎಲ್ಲಾ ಆವರ್ತನಗಳಲ್ಲಿ ಪ್ರತಿಧ್ವನಿಸುತ್ತದೆ ಏಕೆಂದರೆ ನಾನು ಹೇಳಿದ್ದೇನೆಂದರೆ ಆ ಅಂಶವು ಕಣ್ಮರೆಯಾಗುತ್ತದೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆ ಯಾವ ಕರೆಗಾಗಿ ಸಮೀಕರಣ 1 ಅನ್ನು ಪರಿಹರಿಸಿದರೆ RL ಈ ರೀತಿಯದನ್ನು ಪಡೆಯುತ್ತದೆ ನನ್ನ ಪ್ರಕಾರ ಇದು ಸಮೀಕರಣ 1 ಆಗಿದ್ದರೆ ಅದು ಸಮೀಕರಣ 1 ರಿಂದ ಸಮೀಕರಣ 1 ರಿಂದ ಬಹಳ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಇದನ್ನು ನಾವು ZC2 RC2 XC2 ಎಂದು ಕರೆಯುತ್ತೇವೆ ಇದು ನನ್ನ ZC2 ಮತ್ತು ZL2 R 2 XL2 ಆದ್ದರಿಂದ ಈಗ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಈ ಸಮೀಕರಣ 1 ರಿಂದ ಈ ಸಮೀಕರಣ 1 ರಿಂದ ನಾವು RL ಅನ್ನು ಪರಿಹರಿಸಿದರೆ ಇದನ್ನು ಪರಿಹರಿಸಬಹುದು ನಾನು ಇದನ್ನು ಮಾಡಿದ್ದೇನೆ ಆದರೆ ಇದು ಪರಿಹರಿಸುತ್ತದೆ ಅದು L ½ Cಬ್ರಾಕೆಟ್ ZC2 √ ZC ರೆಸ್ಟು 4 4 RL2 XC2 ಬ್ರಾಕೆಟ್ಗೆ ಸಮೀಕರಣ 3 ಅಲ್ಲಿ ZC2 ಇದು 2 ಇದು 2 ಇದು 2ZC2 RC2 XC2 ಆದ್ದರಿಂದ ZC 4 RC2 XC2 ಸಂಪೂರ್ಣ 2 ಆದ್ದರಿಂದ ಸಮೀಕರಣ 1 ರಿಂದ ದಯವಿಟ್ಟು ಇದನ್ನು ಪರಿಹರಿಸಿ ದಯವಿಟ್ಟು ಇದನ್ನು L ಗಾಗಿ ಪರಿಹರಿಸಿ ಆದ್ದರಿಂದ ನಾನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಈ ಸಮೀಕರಣ 3 ರಿಂದ resonance ಗಾಗಿ ಅದು ZC 4 ZC ರೆಸ್ಟು 4 ಆಗಿರಬೇಕು 4 RL2 XC2 0 ಆಗಿರಬೇಕು ಏಕೆಂದರೆ ಅದು 2√ ಆದ್ದರಿಂದ ಅದು ಸಕಾರಾತ್ಮಕವಾಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ L ನ ಎರಡು ಮೌಲ್ಯಗಳು L ನ ಎರಡು ಮೌಲ್ಯಗಳಿಗೆ resonance ಸ್ಥಿತಿ ಉಂಟಾಗಿದೆ ಎಂದು ಕರೆಯುತ್ತೇವೆ ಆದ್ದರಿಂದ ಇನ್ನೊಂದು ಇದು ಇನ್ನೊಂದಾಗಿದೆ ನಾನು ಸ್ಪಷ್ಟಪಡಿಸುವುದು ಏನೆಂದರೆ ಈ ಪದವು ZC ಪವರ್4 4 RL2 XC2 0 ಆಗಿದ್ದರೆ ಅದು ಒಂದೇ ಮೌಲ್ಯ ಒಂದನ್ನು ಹೊಂದಿರುತ್ತದೆ ಆದರೆ ZC ಪವರ್ 4 ಈ ಪದವು ನಕಾರಾತ್ಮಕವಾಗಿದ್ದರೆ ಯಾವುದೇ resonance ಇರುವುದಿಲ್ಲ ಆದ್ದರಿಂದ ನಾನು ಅದನ್ನುಸ್ಪಷ್ಟಪಡಿಸುತ್ತೇನೆ ಇದರರ್ಥ ZC ಪವರ್ 4 4 RL2 XC2 ಆಗಿರಬೇಕು ಇದು ಅಗತ್ಯವಾದ √ 2√ ಪದದ ಅಡಿಯಲ್ಲಿ ಸಕಾರಾತ್ಮಕವಾಗಿರಬೇಕು ಆದ್ದರಿಂದ ಸರ್ಕ್ಯೂಟ್ resonance ನ L ನ ಎರಡು ಮೌಲ್ಯಗಳನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಎರಡು ಮೌಲ್ಯಗಳು ZC ಪವರ್ 2 ಎಂದರೆ ಇಲ್ಲಿ ಇದೆ ಇದೆ ಆದ್ದರಿಂದ ZC ಪವರ್ 4 4 ಆRL2 XC2 ಎಂದು ಕರೆಯುತ್ತೇವೆ ಸರ್ಕ್ಯೂಟ್ l 12 C ZC2 ನಲ್ಲಿ resonance ದಲ್ಲಿದೆ ನನ್ನ ಪ್ರಕಾರ ZC ಪವರ್ 4 4 RL2 XC2 ಅಂದರೆ ಈ ಪದವು 0 ಆಗಿರುತ್ತದೆ ಅಂದರೆ L ½ ಅನ್ನು C ಗೆ ಮತ್ತು ZC2 ಗುಣಾಕಾರ ಮಾಡಲಾಗಿದೆ ಆದ್ದರಿಂದ ಅಂದರೆ ಸರ್ಕ್ಯೂಟ್ L 12 C ZC2 ನಲ್ಲಿ resonance ನಲ್ಲಿರುತ್ತದೆ ಮತ್ತು ZC ಪವರ್ 4 4 RL2 XL2ಇದ್ದಾಗ ಯಾವುದೇ ಮೌಲ್ಯ L ಸರ್ಕ್ಯೂಟ್ ಅನ್ನು ಪ್ರತಿಧ್ವನಿಸುವುದಿಲ್ಲ ಆದ್ದರಿಂದ ಈ ಸ್ಥಿತಿ ಇದ್ದರೆ ಅಂದರೆ √ ಅಡಿಯಲ್ಲಿ 2√ ನಷ್ಟು ಋಣಾತ್ಮಕವಾಗಿರುತ್ತದೆ ನಂತರ ಈ ಪ್ರಶ್ನೆಯು Lಮೌಲ್ಯವಿಲ್ಲ ಎಂಬುದು resonance ಸರ್ಕ್ಯೂಟ್ ಮಾಡುತ್ತದೆ ಆದ್ದರಿಂದ ಇದು L ಅಂತೆಯೇ ಸಮೀಕರಣ 1 ರಿಂದ ಪರಿಹರಿಸಿ RC ಇದನ್ನು ನಾನು ಬರೆದಿದ್ದೇನೆ ಆದರೆ ಪರಿಹರಿಸಲು ನಾನು ಸೂಚಿಸುತ್ತೇನೆ ಆದ್ದರಿಂದ ಮತ್ತೆ 1 ಸಮೀಕರಣದಿಂದ ಪರಿಹರಿಸಿ RC ಮತ್ತೊಂದು ಅಭಿವ್ಯಕ್ತಿ 2 L ಅನ್ನು 1ZL2 ZL 4 4 RC2 XL2 ಗೆ ಗುಣಿಸಿದಾಗ√ ಪದವು ಸಕಾರಾತ್ಮಕವಾಗಿದ್ದರೆ ಅದರ ಎರಡು ಮೌಲ್ಯಗಳನ್ನು ಪಡೆಯುತ್ತದೆ ಇದಕ್ಕಾಗಿ ಸರ್ಕ್ಯೂಟ್ ಪ್ರತಿಧ್ವನಿಸುತ್ತದೆ ಆದ್ದರಿಂದ ಮತ್ತು ZL ಪವರ್ 4 4 C2 XL2 0 C 2LZL2 ನ ಒಂದೇ ಒಂದು ಮೌಲ್ಯವನ್ನು ಹೊಂದಿರುತ್ತದೆ ಅದು ನಾವು ಕರೆಯುವ ಸರ್ಕ್ಯೂಟ್ ರೆಸೋನೆನ್ಸ್ ಸರ್ಕ್ಯೂಟ್ ಆದರೆ ಈ ಪದವು ಋಣಾತ್ಮಕವಾಗಿದ್ದರೆ C ಮೌಲ್ಯವಿಲ್ಲದಿದ್ದರೆ ಆ ಸರ್ಕ್ಯೂಟ್ resonance ಆಗುತ್ತದೆ ಆದ್ದರಿಂದ ಇದು ಷರತ್ತು ನಾವು C ಯ ಎರಡು ಮೌಲ್ಯಗಳನ್ನು ಪಡೆದುಕೊಂಡಿದ್ದೇವೆ ಇದಕ್ಕಾಗಿ ಸರ್ಕ್ಯೂಟ್ resonate ಆಗುತ್ತದೆ ಮತ್ತು ಇದು ಒಂದು ಈ ಒಂದು ZL ಪವರ್ 4 4 RC2 XL2 ಸರ್ಕ್ಯೂಟ್ C 2 LaZL2 ನಲ್ಲಿ resonance ನಲ್ಲಿ ಇದ್ದರೆ ಮತ್ತೆ ಇದು RL ಗೆಇದು RCಗೆ ಈಗ ಮತ್ತೆ RL ನಲ್ಲಿ ಸಮೀಕರಣ 1 ದಿಂದ ಪರಿಹರಿಸಿದರೆ ಇತರ ಪ್ರಮಾಣಗಳಿಗೆ ಅನುಗುಣವಾಗಿ RL ಅನ್ನು ಪರಿಹರಿಸಿದರೆ ನಾವು ಮಾಡುತ್ತಿರುವುದು ಏನೆಂದರೆ ಪ್ರತಿಯೊಂದು ವೇರಿಯೇಬಲ್ ನ್ನು ಇತರ ವೇರಿಯೇಬಲ್ ಇಂದ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಹಾಗಿದ್ದಲ್ಲಿ RL ಗಾಗಿ ಸಮೀಕರಣ 1 ಅನ್ನು ಪರಿಹರಿಸಿ RL ಈ ಅಭಿವ್ಯಕ್ತಿ ಪಡೆಯುತ್ತದೆ ಇದನ್ನು ನಾವು ಸರಳವಾಗಿ ಮಾಡುತ್ತೇವೆ ಮತ್ತು ω2 LC RC2 ω2 L2 LC 0 ಆಗಿದ್ದರೆ ನಾವು ಅದನ್ನು ಸರ್ಕ್ಯೂಟ್ resonance ನಲ್ಲಿ ಇದೆ ಎಂದು ಕರೆಯುತ್ತೇವೆ ಆದ್ದರಿಂದ ಇದು RL ಗಾಗಿರುತ್ತದೆ ಮತ್ತು ಅದೇ ರೀತಿ ಸಮೀಕರಣ 1 ಅನ್ನು RCಗೆ ಪರಿಹರಿಸಿದರೆ ಮಾತ್ರ RC √√RL 2ω2 LC ω2 C2 L C ಸಿಗುತ್ತದೆ ಆದ್ದರಿಂದ ಇದನ್ನು ನಾವು ವಾಸ್ತವವಾಗಿ 0 ಎಂದು ಕರೆಯುತ್ತೇವೆ ಯಾವ ಸರ್ಕ್ಯೂಟ್ resonance ನಲ್ಲಿ ಇರುತ್ತದೆಯೋ ಇದು 0 ಆಗಿರಬೇಕು ಆದ್ದರಿಂದ L C RL RC ಎಂದು ನಾವು ಕರೆಯುವ ಅಸ್ಥಿರಗಳನ್ನುಉಳಿದ ಅಸ್ಥಿರಗಳ ಮುಖಾಂತರ ನಾವು ಅದನ್ನು ಪಡೆದುಕೊಂಡಿದ್ದೇವೆ ಈಗ ಪ್ರಶ್ನೆ 5 ಮತ್ತು 6 ರಲ್ಲಿ ಈ ಎರಡರಲ್ಲಿ ನಾನು ಹೇಳಿದ್ದೇನೆ ಆದರೆ ಇಲ್ಲಿ ನಾನು ಇಲ್ಲಿ ಏನು ಹೇಳಿದ್ದೇನೋ ಅದನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಸಮಾನಾಂತರ ಸರ್ಕ್ಯೂಟ್ನ resonance ಅನ್ನು ಸರಳ ಪ್ರಚೋದಕ ಮತ್ತು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಮುಂದೆ ಇನ್ನೊಂದು ಪದವನ್ನು ನಾವು Q ಎಂದು ಕರೆಯುವ ಗುಣಮಟ್ಟದ ಅಂಶವನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಕಾಯಿಲ್ ಕೆಪಾಸಿಟರ್ಗಳ ಮತ್ತು ಸರ್ಕ್ಯೂಟ್ ನ ಗುಣಮಟ್ಟದ ಅಂಶವನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಕೆಲವೊಮ್ಮೆ ಸರ್ಕ್ಯೂಟ್ಗೆ ಗುಣಮಟ್ಟದ ಅಂಶವನ್ನು 2 pi ಅನ್ನು ಗರಿಷ್ಠ ಸಂಗ್ರಹಿಸಿದ ಶಕ್ತಿ ಭಾಗಿಸಿ ಈಗ ಉದಾಹರಣೆಗೆ ಸರಳವಾದ ಪ್ರಚೋದಕ ಸರ್ಕ್ಯೂಟ್ ಅನ್ನು ಪರಿಗಣಿಸಿ ಇದು ಪ್ರತಿರೋಧ R ಇದು XL JL ω ಮತ್ತು ಇದು I ಮೂಲಕ ಹರಿಯುವ ಪ್ರವಾಹವಾಗಿದೆ ಅಂತೆಯೇ ಚಿತ್ರದಲ್ಲಿ ಇದು ಚಿತ್ರ 1 ಇದು ಚಿತ್ರ 2 ಎಂದು ತಿಳಿದಾಗ ಇದು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಎಂದು ತಿಳಿಯುತ್ತದೆ ಇದು ಆರ್ಸಿ ಕರೆಂಟ್ I ಹರಿಯುತ್ತಿದೆ ಮತ್ತು ಅದನ್ನು ನಾವು 1 ಜೆ ω ಸಿ ಎಂದು ಕರೆಯುತ್ತೇವೆ ಅಂದರೆ 1 ಜೆ ω ಸಿ ಎಂದರೆ ಅದು ಇದು ಒಂದು j ω C ಎಂದರೆ ಅದು j ω C ಆದ್ದರಿಂದ ಮತ್ತು ಇದು ಇದು RC ಆಯಿಲ್ XCಮತ್ತು ಇದು XL XL JL ω ಮತ್ತು XC jω C ಆದ್ದರಿಂದ ಪ್ರತ್ಯೇಕವಾಗಿ ನಾವು ಪರಿಗಣಿಸುತ್ತಿದ್ದೇವೆ ಈಗ ಈಗ ಫಿಗರ್ 1 ಮತ್ತು ಫಿಗರ್ 2 ರ ಸರ್ಕ್ಯೂಟ್ನಲ್ಲಿನ ಒಂದುಸೈಕಲ್ ನಲ್ಲಿ ಶಕ್ತಿ ಕರಗಿದ ಅಂಶವನ್ನು ಪ್ರತಿರೋಧಕದ ಸರಾಸರಿ ಶಕ್ತಿಯ ಉತ್ಪನ್ನ ಮತ್ತು ನಾನು ಯಾವುದನ್ನು I rms 2r ಕರೆಯುತ್ತೇವೆಯೋ ಅದನ್ನು ಮತ್ತು ಅವಧಿ T ಅಥವಾ 1 f ಗುಣಿಸಿದಾಗ ಪಡೆಯಬಹುದು ಇದರರ್ಥ ಇದರರ್ಥ ನಾವು I ಅನ್ನು ಬರೆಯುತ್ತಿದ್ದೇವೆ ಅದನ್ನುI max √2 ಎಂದು ಕರೆಯುತ್ತೇವೆ ವಾಸ್ತವವಾಗಿ ನಾನು I max √ 2 ಮೂಲತಃ I max √ 2 rms ಮೌಲ್ಯ I rms ಮೌಲ್ಯ ಆದ್ದರಿಂದ ಇದು rms ಮೌಲ್ಯವಾಗಿದೆ ಆದ್ದರಿಂದ ಅಂದರೆ ವಿದ್ಯುತ್ ನಷ್ಟ ವಾಸ್ತವವಾಗಿ ಇದು rms ಮೌಲ್ಯವಾಗಿದೆ ಆದ್ದರಿಂದ Irms2 ಅನ್ನುR ಇಂದ ಗುಣಿಸಿದಾಗ ಇದು ರೆಸಿಸ್ಟರ್ನಲ್ಲಿ ಆ ಸರಾಸರಿ ಶಕ್ತಿಯನ್ನು Irms2 ಇಂಟು R ಎಂದು ಕರೆಯುತ್ತೇನೆ ಆದ್ದರಿಂದ ನಾವು ಅದನ್ನು I max √ 22 ಇಂಟು R ಎಂದು ಹಾಕುತ್ತಿದ್ದೇವೆ ಆದ್ದರಿಂದ ಮತ್ತು ಅದು ಪ್ರತಿರೋಧಕದ ಶಕ್ತಿಯ ಸರಾಸರಿ ಶಕ್ತಿ ಮತ್ತುಅವಧಿ T ಅಥವಾ 1 ಅಥವಾ 1 F ಎಂದು ಕರೆಯುತ್ತೇವೆ ಇದರರ್ಥ ಇದು ಸರಾಸರಿ ಶಕ್ತಿಯೆಂದು ಕರೆಯುತ್ತಿದ್ದರೆ I max √ 22 ನಿಂದ R ಮತ್ತು ಒಂದು ಸೈಕಲ್ಗೆ ಗುಣಿಸಿದಾಗ ಈ ಅಂಶ ಸಿಗುತ್ತದೆ ಆದ್ದರಿಂದ ಇದನ್ನು F ನಿಂದ ಭಾವಿಸಲಾಗಿದೆ ಆದ್ದರಿಂದ ಇದು ಫಿಗರ್ 1 ರ ಸರ್ಕ್ಯೂಟ್ನಲ್ಲಿ ಪ್ರತಿ ಚಕ್ರಕ್ಕೆ ಎನರ್ಜಿ ಡಿಸಿಪಿ ಟೆಡ್ ಮತ್ತು ಫಿಗರ್ 2 ಫಿಗರ್ 1 ಅನುಗಮನದ ಸರ್ಕ್ಯೂಟ್ ಮತ್ತು ಫಿಗರ್ 2 ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ RL ಸರಣಿ ಸರ್ಕ್ಯೂಟ್ ಫಿಗರ್ 1 ರ ಸಂದರ್ಭದಲ್ಲಿ ನಾವು 12 I max 2 ಅನ್ನು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಆ Q 2 pi ಇದು ಗರಿಷ್ಠ ಸಂಗ್ರಹವಾಗಿರುವ ಶಕ್ತಿ 12 I max 2 ಅಂದರೆ ಇಲ್ಲಿ ನಾವು q ಆ Q ಗರಿಷ್ಠ ಸಂಗ್ರಹವಾಗಿರುವ ಶಕ್ತಿ ಎನರ್ಜಿ ಡಿಸಿಪಿ ಟೆಡ್ ಪರ್ ಸೈಕಲ್ ಅನ್ನು ಬರೆದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 2 pi 12 I max2 I max 2 2 ಏಕೆಂದರೆ ಅದು I max √ 2 2 ಆದ್ದರಿಂದ ಸಂಪೂರ್ಣ 2 ಆದ್ದರಿಂದ I max 2 2R ಇನ್ಟು 1 f ಏಕೆಂದರೆ ಇದು ವಾಸ್ತವವಾಗಿ ಎನರ್ಜಿ ಡಿಸಿಪಿ ಪೆಡ್ ಪರ್ ಸೈಕಲ್ ಆಗಿದೆ ಆದ್ದರಿಂದ f ಎಂಬುದು ಆವರ್ತನ 50 ಹರ್ಟ್ಜ್ ಎಂದರ್ಥ ಇದು ಸೆಕೆಂಡಿಗೆ 50 ಚಕ್ರಗಳು ನಾವು ಹೇಳಿದಾಗಲೆಲ್ಲಾ ನಾವು f f 50 ಹರ್ಟ್ಜ್ ಅಂದರೆ ಇದು ಸೆಕೆಂಡಿಗೆ 50 ಚಕ್ರಗಳು ಆದ್ದರಿಂದ ಇದು ಪ್ರತಿ ಚಕ್ರಕ್ಕೆ π ಆದ್ದರಿಂದ ಇದನ್ನು f ಎಂದು ವಿಂಗಡಿಸಲಾಗಿದೆ ಆದ್ದರಿಂದ ಸರಳೀಕರಣದ ನಂತರ ಸರಳೀಕರಣದ ನಂತರ ಸರಳವಾಗಿ Q 2 pi f L R ಸಿಗುತ್ತದೆ ಅದು L ω ಅದು RL ω R ಆಗಿದೆ ಆದ್ದರಿಂದ ಫಿಗರ್ 2 ರ RC ಸರಣಿ ಸರ್ಕ್ಯೂಟ್ನಲ್ಲಿ ಅದೇ ರೀತಿ ಅನುಗಮನದ ಸರ್ಕ್ಯೂಟ್ಗೆ ಅದು Q ಆಗಿದೆ ಗರಿಷ್ಠ ಸಂಗ್ರಹವಾಗಿರುವ ಶಕ್ತಿ 12 CV max 2ಅಥವಾ ಇನ್ನೊಂದು ವಿಷಯವೆಂದರೆ XC ತೆಗೆದುಕೊಂಡರೆ ಈ ಅಂಶವನ್ನುV max ಎಂದು ಕರೆಯುವುದು ಆದ್ದರಿಂದ V max XC ಇಂಟು I max ಇಲ್ಲಿ ಬರೆಯಲಾಗಿದೆ V max I max ಇಂಟು XCಎಂದು ಹೇಳಿ ಈಗ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಇದು ವಾಸ್ತವವಾಗಿ12 C V max 2 ಕೆಪಾಸಿಟರ್ ಎಂದು ನಾವು ಕರೆಯುವುದನ್ನು ಶಕ್ತಿ ಸಂಗ್ರಹಿಸಲಾಗಿದೆ ಇದು ಕೆಪಾಸಿಟರ್ ಅಥವಾ ಈ ಸಂಬಂಧವನ್ನು ಬಳಸಿದರೆ 12 I max 2 ω2 C ಸಿಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ XC 1 ω C ಅನ್ನು ಬಳಕೆ ಮಾಡಿ ಮತ್ತು ಸರಳೀಕರಿಸಿದರೆ ನಮಗೆ ಇದು ಸಿಗುತ್ತದೆ ನಾನು ಇದನ್ನೆಲ್ಲಾ ಮಾಡುವುದಿಲ್ಲ ಇದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಕೆಪಾಸಿಟರ್ನ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆದ್ದರಿಂದ 2 pi 12 I max 2ω2 C ಅನ್ನು ಒಂದೇ ವಿಷಯ I max 2 2 ಇಂಟು R ಇಂಟು 1f ದಿಂದ ಭಾಗಿಸಿ ವಿಂಗಡಿಸುತ್ತೇನೆ ಆದ್ದರಿಂದ ಹಾಗೆ ಮಾಡಿದರೆ Q ಆಗುತ್ತದೆ1 ω C R ಅಂದರೆ ಪ್ರಚೋದಕ ಸರ್ಕ್ಯೂಟ್ನ ಗುಣಮಟ್ಟದ ಅಂಶವೆಂದರೆ ಇದು Q L ω R ಮತ್ತು RCಅಪಾಸಿಟಿವ್ ಸರ್ಕ್ಯೂಟ್ ಗೆ ಇದು Q 1 ω C R ಆದ್ದರಿಂದ resonance ನಲ್ಲಿ ಸರಣಿ RLC ಸರಣಿ RLC ಸರ್ಕ್ಯೂಟ್ ಸ್ಥಿರ ಪ್ರಮಾಣದ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಈಗ resonance ಸಂಗ್ರಹಗಳಲ್ಲಿನ ಸರಣಿ RLC ಸರ್ಕ್ಯೂಟ್ ಅನ್ನು ಸ್ಥಿರ ಪ್ರಮಾಣದ ಶಕ್ತಿಯನ್ನು ಪರಿಗಣಿಸೋಣ ಈಗ ಇದು ಸರಣಿ RLC ಸರ್ಕ್ಯೂಟ್ ಎಂದು ಭಾವಿಸೋಣ VR VR I into RC ಕರೆಂಟ್ ಈ ಮೂಲಕ ಹರಿಯುತ್ತಿರುವುದು I ಮತ್ತು ಇದು YL ಆದ್ದರಿಂದ VL ಇಂಡಕ್ಟರ್ನಾದ್ಯಂತ ಈ ವೋಲ್ಟೇಜ್ VL ಮತ್ತು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ VC ಆಗಿದೆ ಮತ್ತು ಉದಾಹರಣೆಗೆ ನಾವು ಊಹಿಸುತ್ತಿದ್ದೇವೆ VC v ಇಲ್ಲಿ ಏನಾದರೂ ಬರೆಯುತ್ತಿದ್ದೇನೆ VC V ಎಂದು ಈಗ ಇದನ್ನು ಹೇಳಿ I I m sin ω t ಇದು ಎಸಿ ಪ್ರಮಾಣ ಆದ್ದರಿಂದ I m sin ω t ಈಗ VC V V VC ಯ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಕೇವಲ 1 C I m sin ω t dt ಅನ್ನು ಸಂಯೋಜಿಸಬೇಕಾಗಿದ್ದರೆ ಅದು I m ω C cos ω t ಆಗಿರುತ್ತದೆ ಆದ್ದರಿಂದ ಈ cos ω t ಯು ಸೈನ್90 ಡಿಗ್ರಿ ω ಟಿ ಎಂದು ನಾವು ಬರೆಯಬಹುದು ಆದರೆ ಅಂದರೆ ಅದು I m ω C sin ω t 90 ಡಿಗ್ರಿ ಆಗಿರುತ್ತದೆ ಇದರರ್ಥ ಪ್ರಸ್ತುತ I I m sin ω t ಮತ್ತು V ಕೆಪಾಸಿಟರ್ ವೋಲ್ಟೇಜ್ ಎಂದು ನಾವು ಕರೆಯುತ್ತೇವೆ ವಾಸ್ತವವಾಗಿ ಅದು I m ω C sin ω t 90 ಡಿಗ್ರಿ ಇದರರ್ಥ ಪ್ರವಾಹವು ವಾಸ್ತವವಾಗಿ ಮುನ್ನಡೆಸುತ್ತದೆ ಏಕೆಂದರೆ ಅದು ω t 0 ಮತ್ತು ಈ ಕೆಪಾಸಿಟರ್ ವೋಲ್ಟೇಜ್ V ಕೆಪಾಸಿಟರ್ನಾದ್ಯಂತ ವಿಸಿ ಮತ್ತು ವೋಲ್ಟೇಜ್ ಅನ್ನು ಮುನ್ನಡೆಸುತ್ತದೆ ಆದ್ದರಿಂದ ನಾವು ಹಾಗೇ ಇದ್ದೇವೆ ಅದಕ್ಕಾಗಿಯೇ I m ω C sin ω t 90 ಡಿಗ್ರಿ ಈಗ ಇದು sin ω t ಕಥಾವಸ್ತುವಾಗಿದ್ದರೆ I m I I m sin ω t ಕಥಾವಸ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಇದು 0 ರಿಂದ ಪ್ರಾರಂಭವಾಗಿದ್ದರೆ ಅದು I ಆದ್ದರಿಂದ I ಮೊದಲು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಆದ್ದರಿಂದ ಮತ್ತು ಈ ಸಂದರ್ಭದಲ್ಲಿ ω t 0 t 0 ಆದಾಗ ಯಾವಾಗ ωt 0 ಎಂದು ಹೇಳಿದಾಗ I 0 ಆದ್ದರಿಂದ ಇದು ಇಲ್ಲಿಂದ ಪ್ರಾರಂಭವಾಗುತ್ತಿದೆ 0 ಇಲ್ಲಿ ಯಾವಾಗ ω t 0 V I m ω c sin of 90 ಡಿಗ್ರಿ ಆದ್ದರಿಂದ ಅದರಲ್ಲಿ ಸೈನ್ 90 1 ಆದ್ದರಿಂದ V VC ಕೆಪಿಸಿಟರ್ನಾದ್ಯಂತ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ಅದು I m ω C ಆದ್ದರಿಂದ ಈ ಸಂದರ್ಭದಲ್ಲಿ ಇದು I m ω C ಆಗಿದೆ ಆದ್ದರಿಂದ ವಿದ್ಯುತ್ ಪ್ರವಾಹವು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಅಂದರೆ ಈ ಕೋನ 90 ಡಿಗ್ರಿ ಆಗಿದೆ ಆದ್ದರಿಂದ ಮತ್ತು ಈ ಸಂದರ್ಭದಲ್ಲಿ ω t ನಾನು ಸ್ಪಷ್ಟೀಕರಿಸುತ್ತಾ ಇದ್ದೇನೆ ಆದ್ದರಿಂದ ω t 90 ಡಿಗ್ರಿ ಆದಾಗ I I m ಆದ್ದರಿಂದ ಇದು ನನ್ನ ω t VC ಗಿಂತ ವಿಸಿ ಗಿಂತಕೋನ 90 ಡಿಗ್ರಿಗಳಷ್ಟು ಮುನ್ನಡೆಯುತ್ತದೆ ಎಂದು ಬರೆಯಲಾಗಿದೆ ಆದ್ದರಿಂದ ಈಗ ಕೆಪಾಸಿಟರ್ ವೋಲ್ಟೇಜ್ ಗರಿಷ್ಠವಾಗಿದ್ದಾಗ ಇಂಡಕ್ಟರ್ ಕರೆಂಟ್ 0 ಆಗಿರುತ್ತದೆ ಮತ್ತು ಪ್ರತಿಯಾಗಿ ಯಾವಾಗ ಅಂದರೆ ಇಲ್ಲಿ ಕೆಪಾಸಿಟರ್ ವೋಲ್ಟೇಜ್ ಈ ಬಿಂದು 0 ಇರುವಾಗ ಈ ಇಂಡಕ್ಟರ್ ಕರೆಂಟ್ ಗರಿಷ್ಠವಾಗಿದೆ ಎಂದು ಕರೆಯಲ್ಪಡುತ್ತದೆ ಅಥವಾ ಇಂಡಕ್ಟರ್ ಕರೆಂಟ್ 0 ಆಗಿದ್ದರೆ ಈ ಪಾಯಿಂಟ್ ಕೆಪಾಸಿಟರ್ ವೋಲ್ಟೇಜ್ ಗರಿಷ್ಠ ವಾಗಿ ವಾಗಿರುತ್ತದೆ ಆದ್ದರಿಂದ ಅದರಿಂದ ನಾವು 12 CV max 2 12 LI max 2 ಎಂದು ಬರೆಯಬಹುದು ಅದರಿಂದ ನಾವು ಪಡೆಯುವ Q0 ಅನ್ನು ω0 L IR ಎಂದು ಬರೆಯಬಹುದು ಅದು 1 ω0 CR ಆಗಿದೆ ಆದ್ದರಿಂದ ವಾಸ್ತವವಾಗಿ 12 CV max 2 12 LI max 2ರಿಂದ Q0 RL ω0 R 1ω0 CR ಆದ್ದರಿಂದ ಇದರಿಂದ ನಾವು ಏನು ಮಾಡುತ್ತೇವೆ ಎಂದು ಕರೆಯುತ್ತೇವೆ ಇದು ನನ್ನ ಸಮೀಕರಣ ಇದು ಸಮೀಕರಣ ಆದ್ದರಿಂದ ಸ್ವಲ್ಪ ಸ್ವಲ್ಪಮಟ್ಟಿಗೆ ಅದನ್ನು ಸ್ವತಃ ಮಾಡಲು ಪ್ರಯತ್ನಿಸಿ ಆದ್ದರಿಂದ ನಾನು ಅನೇಕ ಕೆಲಸಗಳನ್ನು ಮಾಡಿದ್ದೇನೆ ನೀವು ಸ್ವಲ್ಪ ಮಾಡಲು ಪ್ರಯತ್ನಿಸಿ ಆದರೆ ನಾನು ಒಂದು ಅಥವಾ ಎರಡು ವಿಷಯ ಗಳನ್ನು ಹೇಳುತ್ತಿದ್ದೇನೆ ಇದು ನನ್ನ Q0 I ಪ್ರತ್ಯೇಕವಾಗಿ ಬರೆಯಿರಿ Q0 ω0 L R ಎಂದು ಹೇಳಿ ಮತ್ತೆ Q0 1 ω0 CR ಎಂದು ಬರೆಯಿರಿ ಈಗ Q0 ಗೆ Q0 ಅಂದರೆ Q0 ಗೆ Q0 ಆಗಿದ್ದರೆ ω0 lR ಇಂಟು 1ω0 CRಆಗಿ ಪರಿವರ್ತಿಸಿ ಆದ್ದರಿಂದ ω0 ω0 ರದ್ದಾಗುತ್ತದೆ ಮತ್ತು ಅಂತಿಮವಾಗಿ ಅದು LR2 C ಆಗುತ್ತದೆ Q0 2 lR 2 Cಆಗುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಇದಕ್ಕಾಗಿ ಇದು ಒಂದು ಕೆಲಸವಾಗಿದೆ ಇದನ್ನು ಸ್ವಲ್ಪಮಟ್ಟಿಗೆ ಮಾಡೋಣ ಆದ್ದರಿಂದ ಈಗ ಇದು Q0 ಆಗಿದೆ ಈಗ ಪ್ರಶ್ನೆಯೆಂದರೆ ಈ ಅಂಕಿ ಅಂಶಕ್ಕೆ ಬರುವ ಮೊದಲು ω0 ಪ್ರವಾಹವು ಗರಿಷ್ಠವಾಗಿದೆ ಎಂದು ಭಾವಿಸೋಣ ಏಕೆಂದರೆ ನಾವು resonance ಸರ್ಕ್ಯೂಟ್ಗಾಗಿ ಕರೆಯುವುದಕ್ಕಾಗಿ resonance ಆವರ್ತನ ಸರಣಿ RLC ಸರ್ಕ್ಯೂಟ್ XL XC ಎಂದು ಹೇಳುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಕರೆಂಟ್ ಗರಿಷ್ಠವಾಗಿದೆ ಮತ್ತು ಈ ಪ್ರವಾಹವು ω ω0 ಅಥವಾ f f 0 ಆಗಿದ್ದಾಗ ಅದು resonance ಆವರ್ತನದಲ್ಲಿ ಗರಿಷ್ಠ ಪ್ರವಾಹ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಸರ್ಕ್ಯೂಟ್ಗೆ ತಲುಪಿಸುವ ಶಕ್ತಿಯು I2 R ಆಗಿರುವುದರಿಂದ I ನಲ್ಲಿ ಶಕ್ತಿ I 2 R ಎಂಬುದು ಸರ್ಕ್ಯೂಟ್ಗೆ ತಲುಪಿಸುವ ಶಕ್ತಿ ಎಂದು ನಮಗೆ ತಿಳಿದಿದೆ ಆದ್ದರಿಂದ I I 0 √ 2 ನಲ್ಲಿ ವಿದ್ಯುತ್ 1 12 ಎಂದು ಹೇಳೋಣ ω0 ನಲ್ಲಿ ಸಂಭವಿಸುವ ಗರಿಷ್ಠ ಮೌಲ್ಯವು I 2r ಎಂದು ನಮಗೆ ತಿಳಿದಿದೆ ಎಂದು ಭಾವಿಸೋಣ ಈಗ I I 0 √ 2 ಎಂದು ಹೇಳಿದಾಗ ಇದು ವಿದ್ಯುತ್ ನಷ್ಟ P P I I 0 √ 2 ಆಗಿದ್ದರೆ ಅದು I 0 2 R 2 ಆಗಿರುತ್ತದೆ ಅದು 12 P 2 ಆಗಿರುತ್ತದೆ ಆದ್ದರಿಂದ ಇದು I 0 ಇದು I 0 ಇದು ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಇದು ನಾನು 0 ಇದು ಇದು I 0 √ 2 I ಆಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ಗೆ ತಲುಪಿಸುವ ಶಕ್ತಿಯು ω0 ನಲ್ಲಿ ಸಂಭವಿಸುವ ಗರಿಷ್ಠ ಮೌಲ್ಯದ 1 12 ಆಗಿದೆ ಇದರರ್ಥ resonance ಪವರ್ ನಲ್ಲಿ ಯಾವುದೇ resonance I 0 ಎಂದು ಹೇಳುತ್ತೇನೆ R I I2 R I I 0 ಆಗಿದ್ದರೆ I 02 R ಆದರೆ I I 0 √ 2 ನಲ್ಲಿ ಅದು 12 ಆಗಿರುತ್ತದೆ ಆದ್ದರಿಂದ ω 1 ಮತ್ತು ω ಅನುಗುಣವಾದ ಬಿಂದುಗಳನ್ನು 12 ಪವರ್ ಪಾಯಿಂಟ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಇದು 1 ಇದು 1 ಇದು I 0 √ 2 ಇದನ್ನು 12 ಪವರ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ I ಪವರ್ ಲಾಸ್ I 02 R ಆದರೆ ಅದು I 0 √ 2 ಆಗಿದ್ದರೆ ಅದು I 0 2 R 2 ಆಗಿರುತ್ತದೆ ಆದ್ದರಿಂದ t 2 ಆದ್ದರಿಂದ ಇದನ್ನು 12 ಪವರ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಆವರ್ತನ Z ಡ್ ಆಗಿದೆ ω ω 1 ಎಂದು ಹೇಳಿ ಇದು ಈ ವಕ್ರರೇಖೆಯ ಎರಡು ಬಿಂದುಗಳನ್ನು ಛೇದಿಸುತ್ತದೆ ಮತ್ತು ಇದನ್ನು ನಾವು ω21 f 1 f 0 f 2 ಅಥವಾ ω 1 ω0 ω2 ಎಂದು ಕರೆಯುತ್ತೇವೆ ಇವುಗಳ ನಡುವಿನ ವ್ಯತ್ಯಾಸವೆಂದರೆ ಈ ಎರಡರ ನಡುವಿನ ವ್ಯತ್ಯಾಸವೆಂದರೆ ಇದನ್ನು ನಾವು ಈ ಎರಡರಿಂದ ಕರೆಯುತ್ತೇವೆ ಅಂದರೆ ಈ ಅಗಲವನ್ನು ಇಲ್ಲಿಂದ ಇಲ್ಲಿಗೆ ಬ್ಯಾಂಡ್ವಿಡ್ತ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು ω2 ω 1 ಅಥವಾ ಅದು ಸೆಕೆಂಡಿಗೆ ರೇಡಿಯನ್ನಲ್ಲಿದ್ದರೆ ಅಥವಾ ಅದು ಹರ್ಟ್ಜ್ ಆಗಿದ್ದರೆ ಅದು f 2 f 1 ಆಗಿರುತ್ತದೆ ಮತ್ತು ಇದು resonance ಆವರ್ತನವಾಗಿದ್ದರೆ ಇದನ್ನು ವಾಸ್ತವವಾಗಿ ಬ್ಯಾಂಡ್ವಿಡ್ತ್ ಸಮಯ ಮತ್ತು ಈ ω ಅದು ω 1 ಎಂದು ಕರೆಯಲಾಗುತ್ತದೆ ನಾವು ನೋಡಿದ ಸರಣಿ RLC ಸರ್ಕ್ಯೂಟ್ನ ಅರ್ಥ ನಾವು ನೋಡಿದ XL ಮತ್ತು XC XC ಎಂದು ಕರೆಯುವದನ್ನು ನಾವು XL ಅಥವಾ RL2 ಎಂದು ಕರೆಯುತ್ತೇವೆ ಆದ್ದರಿಂದ ಈ ಎರಡು ಪಾಯಿಂಟ್ ಗಳು 12 ಪವರ್ ಪಾಯಿಂಟ್ ಮತ್ತು ನಾವು ಬ್ಯಾಂಡ್ವಿಡ್ತ್ ಎಂದು ಕರೆಯುವ ಈ ದೂರ ಮತ್ತು ಇದು ಸೆಕೆಂಡಿಗೆ ω ರೇಡಿಯನ್ ಆಗಿದ್ದರೆ ಅದು ಆವರ್ತನವಾಗಿದ್ದರೆ ಅದು ಹರ್ಟ್ಜ್ನಲ್ಲಿರುತ್ತದೆ ಆದ್ದರಿಂದ ಆದ್ದರಿಂದ ಇದು ಹೀಗಿದೆ 12 ವಿದ್ಯುತ್ ಆವರ್ತನದಲ್ಲಿ ನಿವ್ವಳ ಪ್ರತಿಕ್ರಿಯಾತ್ಮಕತೆ ಪ್ರತಿರೋಧಕವನ್ನು ಇದನ್ನು 12 ವಿದ್ಯುತ್ ಆವರ್ತನ ನಿವ್ವಳ ಪ್ರತಿರೋಧದಲ್ಲಿ ಬರೆಯಲಾಗಿದೆ ನಾವು ಪ್ರತಿರೋಧಕ ಎಂದು ಕರೆಯುತ್ತೇವೆ ಸರಣಿ RLC ಸರ್ಕ್ಯೂಟ್ XL XC ಗಾಗಿ Z R j ಎಂದು ಭಾವಿಸಿದಾಗ ಎರಡು ವಿಷಯಗಳು ಸಂಭವಿಸಬಹುದು ಒಂದು XL XC ಆಗಿದ್ದರೆ ನಾವು ಅದನ್ನು12 ವಿದ್ಯುತ್ ಆವರ್ತನ ಎಂದು ಕರೆಯುವುದಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಅದು 12 ವಿದ್ಯುತ್ ಆವರ್ತನ √ 2 ಬರಬೇಕಾಗಿದೆ ಆದ್ದರಿಂದ ಅದು XL XC ಆಗಿರುತ್ತದೆ R ಅಥವಾ XC ಆಗಿರಬಹುದು ಇನ್ನೊಂದು ವಿಷಯ XC XL ಎಂದು ಕರೆಯಬಹುದು ಎರಡು ಸ್ಥಿತಿ ಸಂಭವಿಸಬಹುದು ಆದ್ದರಿಂದ ಸಾಮಾನ್ಯವಾಗಿ ನಾವುXL XC R ಅಂತಿಮವಾಗಿ mod XL mod XC ವಾಸ್ತವವಾಗಿ R ಆದ್ದರಿಂದ Z ಒಂದು ಷರತ್ತು ತೆಗೆದುಕೊಂಡರೆ ಅದು R jR ಎಂದು ಕರೆಯಲಾಗುತ್ತದೆ ಇದರರ್ಥ ಇದನ್ನು ನಾವು √ 2 R ಕೋನ 45 ಡಿಗ್ರಿ ಎಂದು ಕರೆಯುತ್ತೇವೆ ಮತ್ತು Z R jR ಆಗಿದ್ದರೆ ಇದು √ 2R ಕೋನ 45 ಡಿಗ್ರಿ ಆಗಿರುತ್ತದೆ ಏಕೆಂದರೆ ಮಾಡ್XL XC r ಇದು ಒಂದು ಷರತ್ತು ಇದು ಮತ್ತೊಂದು ಷರತ್ತು ಆದ್ದರಿಂದ ನಾನು ಅದನ್ನು ಸ್ಪಷ್ಟೀಕರಿಸುತ್ತೇನೆ ಆದ್ದರಿಂದ 12 ವಿದ್ಯುತ್ ಆವರ್ತನಗಳಲ್ಲಿ ನಿವ್ವಳ ಪ್ರತಿಕ್ರಿಯಾತ್ಮಕತೆ ಪ್ರತಿರೋಧ ಆದ್ದರಿಂದ ಇದರರ್ಥ ಹೆಚ್ಚಿನ Q ಹೊಂದಿರುವ ಸರ್ಕ್ಯೂಟ್ ಅತ್ಯಂತ ತೀಕ್ಷ್ಣವಾದ ಪ್ರಸ್ತುತ ಪ್ರತಿಕ್ರಿಯೆ ಮತ್ತು ಪ್ರತಿಕ್ರಿಯೆ ಕರ್ವ್ ಅನ್ನು ಹೊಂದಿರುತ್ತದೆ ಇದನ್ನು Qನ ಕಡಿಮೆ ಮೌಲ್ಯವನ್ನು ಹೊಂದಿರುವ ಒಂದಕ್ಕೆ ಹೋಲಿಸಲಾಗುತ್ತದೆ ಆದ್ದರಿಂದ ನಾವು ಇದನ್ನು ಹಲವಾರು ಅಡ್ಮಿತ್ತನ್ಸ್ ವರ್ಸಸ್ ಆಂಗಲ್ ಎಂದು ಕರೆಯುತ್ತೇವೆ ಇತರ ಗ್ರಾಫ್ಗಳನ್ನು ಆವರ್ತನದಿಂದ ತೋರಿಸಬಹುದು ಇದನ್ನು ಸುಲಭವಾಗಿ ಸಮರ್ಥಿಸಬಹುದು ಅದೇ ರೀತಿ ನಾನು ಹೇಳಿದ್ದು ಅದು ಮಾಡ್ XL XC r ಆಗಿರುವುದರಿಂದ ω 1 ರಿಂದ ಸರ್ಕ್ಯೂಟ್ ಈ ವಿಷಯದ ಪ್ರಾರಂಭದಲ್ಲಿ ಹೇಳಲಾಗಿದೆ ಮತ್ತೆ ω ω1ಕರೆಯುವಾಗ ಆ ವಕ್ರರೇಖೆಯ ಎಡಭಾಗದಲ್ಲಿ ಇದ್ದಾಗ ನಾನು figure 1 ಗೆ ಹೋಗೋದಿಲ್ಲ ಆದ್ದರಿಂದ ಆ ಸಮಯದಲ್ಲಿ XC XL XC XL ಆದ್ದರಿಂದ XC XL ಆದ್ದರಿಂದ ω 1 XC XL R ನಲ್ಲಿ ಮತ್ತು ಅದೇ ರೀತಿ ω2 ನಲ್ಲಿ XC XL ಅಥವಾ XL XC ಗೆ ಹೋಗುವಾಗ ಆದ್ದರಿಂದ ಆ ಸಂದರ್ಭದಲ್ಲಿ XL XC RC ಇದು ಸಮೀಕರಣ 1 ಇದು ಸಮೀಕರಣ 2 ಹಿಂದೆ ನೋಡಿ ನಾನು ವೀಡಿಯೊ ಉಪನ್ಯಾಸದ ಮೂಲಕ ನಾನು ಸೂಚಿಸಿದಾಗ ಇದನ್ನು ವಿವರಿಸಿದ್ದೇನೆ ಮತ್ತು ಮೊದಲು ಆ ರೇಖಾಚಿತ್ರವನ್ನು ಸೆಳೆಯಿರಿ ಮತ್ತು ಅದರ ನಂತರ ಈ ವೀಡಿಯೊ ಉಪನ್ಯಾಸದ ಮೂಲಕ ಹೋಗಿ ನಂತರ ಅದನ್ನು ನೋಟ್ಬುಕ್ನಲ್ಲಿ ಮಾಡಲು ಸುಲಭವಾಗುತ್ತದೆ ಆದ್ದರಿಂದ ಈ ಎರಡು ಷರತ್ತುಗಳು ಹಿಡಿದಿದ್ದರೆ ನಾನು ಹೇಳಿದ ಅನುಗುಣವಾದ ಪ್ರತಿರೋಧ ಒಂದು ω1 Z1 ನಲ್ಲಿರುತ್ತದೆ R j XL XC ಅದು R jR ಆಗಿರುತ್ತದೆ ಅದು Z1 ಆಗಿರುತ್ತದೆ √ 2 R ಕೋನ 45 ಡಿಗ್ರಿ ಆಗಿರುತ್ತದೆ ಏಕೆಂದರೆ √ R2 R 2 ಮತ್ತು ಕೋನವು ಟ್ಯಾನ್ ಇನ್ವರ್ಸ್ 1 ಏಕೆಂದರೆ ಅದು ಟ್ಯಾನ್ಇನ್ವರ್ಸ್ R R ಆಗುತ್ತದೆ ಆದ್ದರಿಂದ ಅದು ಇರುತ್ತದೆ 45 ಡಿಗ್ರಿ ಅಂತೆಯೇ ω2 Z 2 ನಲ್ಲಿ √ 2 √ 2 R ಮತ್ತು 45 ಡಿಗ್ರಿ ಇರುತ್ತದೆ ಆದ್ದರಿಂದ ω 1 I 1 ನಲ್ಲಿ ಆ ಕೋನ 0 ಇರುತ್ತದೆ ಇದು ವೋಲ್ಟೇಜ್ ಉಲ್ಲೇಖ ವಿಭಜಿತ ಪ್ರತಿರೋಧ √ 2 R ಕೋನ 45 ಡಿಗ್ರಿ ಅದು V √ 2 R ಮತ್ತು ಕೋನ 45 ಡಿಗ್ರಿ ಆಗುತ್ತದೆ ಅಂತೆಯೇ ω2 I 2 V√ 2 R ಕೋನದಲ್ಲಿ 45 ಡಿಗ್ರಿ V R I 0 ರಿಂದ resonance XL XC 0 ಮತ್ತುXL XC 0 ಆಗಿದ್ದರೆ ಪ್ರವಾಹವು ಗರಿಷ್ಠವಾಗಿರುತ್ತದೆ ಆದ್ದರಿಂದ resonance ನಲ್ಲಿ ಅದು V R ಆದ್ದರಿಂದ resonance ನಲ್ಲಿ ಪ್ರವಾಹವು ω0 ನಲ್ಲಿ ಆವರ್ತನವಾಗಿರುತ್ತದೆ ಆದ್ದರಿಂದ ನಾವು I 1 1 √ 2 ಇದೆ ಎಂದು ಬರೆಯಬಹುದು ಆದ್ದರಿಂದ ಮತ್ತು ಈ ಒಂದು ಈ ಪದವನ್ನು ಅರ್ಥೈಸುತ್ತೇನೆ ಬರೆಯಲು ಸಾಧ್ಯವಾದರೆ ಅದು ಮೂಲತಃ ಈ ಪದವನ್ನು ನೋಡಿದರೆ ಅದು ಮೂಲತಃ V R ಸಮಾನ R I 0 √ 2 ಕೋನ 45 ಡಿಗ್ರಿ ಅಂದರೆ 0 707 I 0 ಕೋನ 45 ಡಿಗ್ರಿ ಆದ್ದರಿಂದ ಇದು I1 0 707 ಕೋನ I 0 ಕೋನ 45 ಡಿಗ್ರಿ ಇದೇ ರೀತಿ I 2 I 0 707 ಕೋನ 45 ಡಿಗ್ರಿ ಆದರೆ ω 1 ನಲ್ಲಿ ω ω 1 XC XL R ಆದ್ದರಿಂದ ಅದು ω ω 1 ರಲ್ಲಿದ್ದಾಗ ಆದ್ದರಿಂದ ω ω 1 ಆದ್ದರಿಂದ ಆ ಸಂದರ್ಭದಲ್ಲಿ XLಆಗಿರುತ್ತದೆ L ω 1 ಮತ್ತು XC ಆಗಿರುತ್ತದೆ 1 ω 1C ಆದ್ದರಿಂದ ಇದನ್ನು ಇಲ್ಲಿ ಇರಿಸಿ ಇಲ್ಲಿ ಹೇಳುವುದಾದರೆ ಇದನ್ನು ಸಮೀಕರಣ 3 ಎಂದು ಹೇಳಿ ಆದ್ದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಅದೇ ರೀತಿ ω ω2 ನಲ್ಲಿ ಆದ್ದರಿಂದ XL ಆಗಿರುತ್ತದೆ L ω2 ಮತ್ತು XC ಆಗಿರುತ್ತದೆ 1 ω2 ನೋಡಿ ಇದು ವಾಸ್ತವವಾಗಿ ω2 ನಲ್ಲಿ ಬರೆಯುವಾಗಲೆಲ್ಲಾ ಅಂದರೆ ω ω2 ಆದ್ದರಿಂದ ಇದು ಸಮೀಕರಣ 4 ಮತ್ತು ಇದು R ವಾಸ್ತವವಾಗಿ ಆದ್ದರಿಂದ ಈಗ ಸಮೀಕರಣ 3 ರಿಂದ ಸಮೀಕರಣ 4 ಅನ್ನು ಕಳೆಯಿರಿ ನನ್ನ ಪ್ರಕಾರ ಈ ಸಮೀಕರಣವು ಈ ಸಮೀಕರಣದಿಂದ ಕಳೆಯಿರಿ ಆದ್ದರಿಂದ ಹಾಗೆ ಮಾಡಿದರೆ 11ω 1 1ω2 C ಅನ್ನು ಪಡೆಯುತ್ತೇವೆ ω 1 ω2 ಇಂಟು L 0 ಅಥವಾ ಸರಳವಾಗಿ 1ω 1 ω2 LC 1ω02 ಅನ್ನು ಪಡೆಯುತ್ತೇವೆ ಏಕೆಂದರೆ ಏಕೆಂದರೆ ω0 ಅನುರಣನ ಆವರ್ತನ 1 √LC 2 ಅನ್ನು ತೆಗೆದುಕೊಂಡರೆ LC 1ω02 ಆಗಿರುತ್ತದೆ ಆದ್ದರಿಂದ ಅದನ್ನೇ ನಾವು ಇಲ್ಲಿ ಬರೆಯುತ್ತಿದ್ದೇವೆ ω0 √ ω 1ಇಂಟು ω2 ಆಗಿರುತ್ತದೆ ಇವು ಉತ್ತಮ ಸಂಬಂಧ ಮತ್ತು ω 1 ಎಂದು ನೆನಪಿಟ್ಟುಕೊಳ್ಳುವುದು ಸುಲಭ ಈ ಕಡೆ ಇನ್ನೊಂದು ಕಡೆ ಆದ್ದರಿಂದ ω2 ω 1 ಎಂಬುದು ಬ್ಯಾಂಡ್ವಿಡ್ತ್ ಮತ್ತು ω ಮತ್ತು ω0 ಅನ್ನು ನಾವು √ ω 1 ω2 ಎಂದು ಕರೆಯುತ್ತೇವೆ ಅದೇ ರೀತಿ ಸಮೀಕರಣ 3 ಸಮೀಕರಣ 3 ಮತ್ತು ಸಮೀಕರಣ 4 ಅನ್ನು ಈಗಾಗಲೇ ಸೇರಿಸಿ 3 ಸಮೀಕರಣ 4 ಅನ್ನು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಎರಡು ಸಮೀಕರಣಗಳನ್ನು ಸೇರಿಸಿ ಆದ್ದರಿಂದ ಹಾಗೆ ಮಾಡಿದರೆ ಮತ್ತು ಸೇರಿಸಿ ಮತ್ತು ಸರಳಗೊಳಿಸಿದರೆ ω2 ω 1ω 1 ω2 C ω2 ω 1 L 2 R ಆದ್ದರಿಂದ ಸರಳೀಕರಿಸಿ ದಾಗ ω2 ಆಗುತ್ತದೆ ω ω 1 ಸಾಮಾನ್ಯವಾಗಿದೆ ಆದ್ದರಿಂದ ω2 ω 1 1 LC ω02 ω02 C ಪಡೆಯುತ್ತದೆ ಈಗ LC ω02 1 ಆಗುತ್ತದೆ ω02 1LC ಆದ್ದರಿಂದ ಅಡ್ಡ ಗುಣಾಕಾರ ω ω LC ω02 1 ಆದ್ದರಿಂದ ಈ ಪದವು 1 ಅಂದರೆ 1 1 2 ಪಡೆಯುತ್ತಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ω2 ω 1 2 2 ಅನ್ನು ಹಾಕಿದರೆ ಅದು ಎರಡೂ ಬದಿ ರದ್ದಾಗುತ್ತದೆ ಅದು ω02 CR ಆಗಿರುತ್ತದೆ ಅಥವಾ ಅದು ω0 ಆಗಿದ್ದರೆ ω0ಭಾಗಿಸಿ ಆದ್ದರಿಂದω2 ω 1ω0 ω0 CR ಇದನ್ನು ನಾವು ನೋಡಿದ್ದೇವೆ Q 0 ನಾವು ನೋಡಿದ್ದೇವೆ 1 ω0 CR ಆದ್ದರಿಂದ ಇದು 1 Q0 ಅಥವಾ Q0 W 0 Q0 W 0 ನ ಮತ್ತೊಂದು ಅಭಿವ್ಯಕ್ತಿ ಆದ್ದರಿಂದ ಇದು ಮೂಲತಃ W 0 BW ಬ್ಯಾಂಡ್ವಿಡ್ತ್ ಆಗಿದೆ ಆದ್ದರಿಂದ ಇದು ಸಮೀಕರಣ 6 ಆಗಿದೆ ಆದ್ದರಿಂದ ಇವುಗಳನ್ನು ಕರೆಯುವ ವಿಷಯಗಳು ಕೆಲವು ವಿಷಯಗಳು ಇದು ತುಂಬಾ ಸರಳವಾದ ವಿಷಯವೆಂದರೆ ಆ ಸ್ವಲ್ಪ ತಿಳುವಳಿಕೆ ಮತ್ತು ಗಣಿತಶಾಸ್ತ್ರವು ಅಲ್ಲಿ ಗಣಿತದ ಎಕ್ಸಸೈಜ್ ಎಂದು ಕರೆಯುತ್ತೇವೆ ಆದರೆ ಇವುಗಳು ತುಂಬಾ ಸರಳವಾದ ವಿಷಯ ಆದ್ದರಿಂದ ಇದರರ್ಥ ಈ ಸಮೀಕರಣವನ್ನು ನಾವು ω2 ω0 ಎಂದು ಕರೆಯುತ್ತೇವೆ ಅಥವಾ ಈ Q0 ಎಂದು ಕರೆಯುವ ಈ ವಿಷಯ Q0 ಅನ್ನು ω0 BW ಎಂದು ಬರೆಯಬಹುದು ಅದು ಬ್ಯಾಂಡ್ವಿಡ್ತ್ ಮತ್ತು BW ω2 ω 1